ಅವಿಭಾಜ್ಯ ಸಮೀಕರಣಗಳನ್ನು ನಾವು ನೇರವಾದ ಸಮಸ್ಯೆಗಳಿಗೆ ಬಳಸಬಹುದೆಂದು ಭಾವಿಸಿದ್ದೆವು ಆದರೆ ಅದು ಇನ್ವರ್ಸ್ ಸಮಸ್ಯೆ ಬರೆಯಬಲ್ಲ ಬೀಜಗಣಿತವನ್ನು ನಮಗೆ ನೀಡಿದೆ ಮತ್ತು ಮುಖ್ಯ ಸವಾಲು ಏನೆ೦ದರೆ ಇನ್ವರ್ಸ್ ಸಮಸ್ಯೆ ಸರಿ ಇರಲಿಲ್ಲ ಆದ್ದರಿಂದ ಸಾಕಷ್ಟು ಮಾಹಿತಿ ಇರಲಿಲ್ಲ ಕ್ಷೇತ್ರಗಳು ಬ್ಯಾಂಡ್ ಸೀಮಿತವಾಗಿಲ್ಲ ಅದರೊಂದಿಗೆ ಇರುತ್ತವೆ ಮತ್ತು ಎರಡನೆಯ ಸಮಸ್ಯೆ ರೇಖಾತ್ಮಕವಲ್ಲದ ಹಕ್ಕು ಆದ್ದರಿಂದ ಇದು ನನಗೆ Convex ಆಪ್ಟಿಮೈಸೇಶನ್ ನೀಡುವುದಿಲ್ಲ ಆದ್ದರಿಂದ ಇವುಗಳು ಈ ಸಮಸ್ಯೆಯನ್ನು ಸರಿಯಾಗಿ ಪರಿಹರಿಸುವುದರಿಂದ ದೂರವಿದೆ ಎಂದರ್ಥ ಆದ್ದರಿಂದ ನಿಮಗೆ ತಿಳಿದಿರುವ ಎಲ್ಲಾ ಅಲಂಕಾರಿಕ ಡೇಟಾ ವಿಶ್ಲೇಷಣೆ ಮತ್ತು ಯಂತ್ರ ಕಲಿಕೆಯಿಂದ ನೀವು ನೀಡುವ ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಇದರೊಂದಿಗೆ ಉತ್ತಮ ಪರಿಹಾರವನ್ನು ಪಡೆಯಬಯಸುತ್ತೀರಿ ಮತ್ತು ಇದಕ್ಕಾಗಿ ಕೇವಲ ಸಿಇಎಂ ಮಾತ್ರ ಸಾಕಾಗುವುದಿಲ್ಲ ಎಂದು ಇದು ನಿಮಗೆ ತೋರಿಸುತ್ತದೆ ನಾವು ಪ್ರೋಗ್ರಾಮಿಂಗ್ ಮಾಡಬೇಕಾಗಿತ್ತು ಮತ್ತು ಅದನ್ನು ರೇಖೀಯ ಬೀಜಗಣಿತದ ಭಾಷೆಯಲ್ಲಿ ಬರೆಯಬೇಕಾಗಿತ್ತು ನಾವು ವೇವ್ಲೆಟ್ ಡೊಮೇನ್ ಅನ್ನು ನೋಡಿದ ರೀತಿಯಲ್ಲಿ ಆ ಸರಿಯಲ್ಲದ ರೀತಿ ತಿದ್ದಲು ಉದಾಹರಣೆಗೆ ನಿಮ್ಮ ಸಿಗ್ನಲ್ ಪ್ರಕ್ರಿಯೆ ಮತ್ತು ಹೆವಿ ಡ್ಯೂಟಿ ಆಪ್ಟಿಮೈಸೇಶನ್ ಇಲ್ಲಿ ಬರುವ ಎಲ್ಲಾ ತಂತ್ರಗಳು ಒಟ್ಟಿಗೆ ನಿಮಗೆ ತಿಳಿದಿದೆ ಮತ್ತು ನೀವು ಸಿಗ್ನಲ್ ಸಂಸ್ಕರಣೆಯನ್ನು ಮಾಡುವಾಗ ಸಂಭವನೀಯತೆಯನ್ನು ಮರೆಮಾಡಲಾಗುತ್ತದೆ ಆದ್ದರಿಂದ ನಾನು ತಿಳಿಸಲು ಬಯಸುವುದು ನೈಜ ಪ್ರಪಂಚದ ಎಂಜಿನಿಯರಿಂಗ್ ಸಮಸ್ಯೆಯನ್ನು ಪರಿಹರಿಸಲು ಒಟ್ಟಿಗೆ ಅಗತ್ಯವಿರುವ ಅನೇಕ ಸಾಧನಗಳಲ್ಲಿ ಸಿಇಎಂ ಕೂಡ ಒಂದಾಗಿದೆ ಮೊದಲೆಲ್ಲ ಕೇವಲ ಒಂದು ವಿಷಯವನ್ನು ತಿಳಿದುಕೊಳ್ಳುವ ಮತ್ತು ಅದನ್ನು ಮಾತ್ರ ಬಳಸುವ ದಿನಗಳಾಗಿದ್ದವು ಈ ದಿನಗಳಲ್ಲಿ ಅದು ಬದಲಾಗಿವೆ ಆದ್ದರಿಂದ ನೀವು ಯಾವುದೇ ಅತ್ಯುತ್ತಮವಾಗಿಸಲು ಬಯಸಿದರೆ ನೀವು ಇಲ್ಲಿ ಮಶೀನ್ ಲರ್ನಿಂಗ್ ಸೇರಿಸಬಹುದು ಅವಿಭಾಜ್ಯ ಸಮೀಕರಣಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಧಾನವನ್ನು ನೀವು ಬಳಸಬಹುದೇ ಎಂದು ಕೇಳಿದರೆ ಹೌದು ಬಳಸಬಹುದು ಸಾಕಷ್ಟು ಜನರಿಂದ ಎಫ್ಡಿಟಿಡಿಯನ್ನು ಸಹ ಬಳಸಲಾಗಿದೆ ಆದರೆ ನೀವು ಇಲ್ಲಿ ಬಳಸಬಹುದಾದಷ್ಟು ಉತ್ತಮವಾದ ಸೂತ್ರೀಕರಣವನ್ನು ನೀವು ಪಡೆಯುತ್ತೀರಿ ಎಂದು ನಾನು ಭಾವಿಸುವುದಿಲ್ಲ ಆದ್ದರಿಂದ ಈ ವಿಧಾನದಲ್ಲಿ ನಾನು x ಅನ್ನು ಕೆಲವು ಊಹೆಯೊಂದಿಗೆ ಪ್ರಾರಂಭಿಸುತ್ತೇನೆ ಈ ಮಾರ್ಗ ಬಳಸಿಕೊಂಡು ನಾನು ಯು ಅನ್ನು ಲೆಕ್ಕ ಹಾಕುತ್ತೇನೆ ಆದ್ದರಿಂದ ಯು ಅನ್ನು ಪಡೆಯುವುದು ನೇರವಾಗಿ ಸಮಸ್ಯೆಯನ್ನು ಪರಿಹರಿಸುವುದು ಫಾರ್ವರ್ಡ್ ಸಮಸ್ಯೆಯನ್ನು ಯಾವುದೇ ವಿಧಾನಗಳಿಂದ ಮಾಡಬಹುದಾಗಿದೆ ನನ್ನಲ್ಲಿರುವ ವಿಲೋಮ ಸಮಸ್ಯೆಯ ಸೂತ್ರೀಕರಣವನ್ನು ಸಮಗ್ರ ಸಮೀಕರಣದ ಸೂತ್ರೀಕರಣ ದಿಂದ ಪಡೆದುಕೊಂಡಿದ್ದೇನೆ ಆದ್ದರಿಂದ ಕಂಪ್ಯೂಟೇಶನಲ್ ಸಮಯವು ನಿಮ್ಮ ಪ್ರಮುಖ ಎಂದು ನೀವು ಭಾವಿಸಿದರೆ ಫಾರ್ವರ್ಡ್ ಸಮಸ್ಯೆಯನ್ನು ಅವಿಭಾಜ್ಯ ಸಮೀಕರಣದಲ್ಲಿ ಚಲಾಯಿಸಬಾರದು ಏಕೆಂದರೆ ಇದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ನೀವು ಫಾರ್ವರ್ಡ್ ಸಮಸ್ಯೆಯನ್ನು ಎಫ್ಇಎಂ ಬಳಸಿ ಹಾಗೂ ವಿಲೋಮ ಸಮಸ್ಯೆಯನ್ನು ಈ ರೀತಿಯಲ್ಲಿ ಮಾಡಬಹುದು ಇದೀಗ ನಾವು ವಿಲೋಮ ಸಮಸ್ಯೆಯನ್ನು ನೋಡುತ್ತಿದ್ದೇವೆ ವಿದ್ಯಾರ್ಥಿ ಚಿತ್ರಣ ರಿಯಲ್ ಟೈಮ್ ಮೈಕ್ರೊವೇವ್ ಇಮೇಜಿಂಗ್ ಕಾಂಟ್ರಾಸ್ಟ್ ಏನೆಂದು ನನಗೆ ತಿಳಿದಿರುವಲ್ಲಿ ನಾನು ಸರಳವಾಗಿ ಮಾಡುವುದಿಲ್ಲ ಈ ಅಲ್ಗಾರಿದಮ್ ಬಹಳ ಬೇಗನೆ ಕೆಲಸ ಮಾಡುವವರೆಗೆ ನೀವು ಅದನ್ನು ನೈಜ ಸಮಯದಲ್ಲಿ ಮಾಡಬಹುದು ಆದರೆ ಈ ರೀತಿಯ ಸಮಸ್ಯೆ ನಿಮಗೆ ತಿಳಿದಿದ್ದರೆ 3 7 ಅದು ಪುನರಾವರ್ತನೆಯ ಪ್ರಕ್ರಿಯೆಯಾಗಿದೆ ಇದು ನಿಮಗೆ ನೈಜ ಸಮಯದಲ್ಲಿ ಕೆಲಸ ಮಾಡದಿರಬಹುದು ವಿದ್ಯಾರ್ಥಿ ಸಮಯ ನೋಡಿ 0339 ಆದ್ದರಿಂದ ವಾಲ್ ಇಮೇಜಿಂಗ್ ಮತ್ತು ಚಲಿಸುವ ಗುರಿಗಳ ಮೂಲಕ ಮತ್ತು ಅದನ್ನೆಲ್ಲ ಆದ್ದರಿಂದ ನೀವು ಕೆಲವು ಅಂದಾಜನ್ನು ಅನುಮತಿಸಿದರೆ ಉದಾಹರಣೆಗೆ ವಾಲ್ ಇಮೇಜಿಂಗ್ ಮೂಲಕ ನೀವು ಗೋಡೆ ಹೊಂದಿದ್ದೀರಿ ಮತ್ತು ನೀವು ಅದರ ಹಿಂದೆ ಕೆಲವು ವಸ್ತುಗಳನ್ನು ಹೊಂದಿದ್ದೀರಿ ಮತ್ತು ಭಯೋತ್ಪಾದಕ ಅಥವಾ ಯಾವುದನ್ನಾದರೂ ನೀವು ದೃಶ್ಯೀಕರಿಸಲು ಬಯಸುವಿರಿ ಎನ್ನೋಣ ಈಗ ಅಲ್ಲಿ ನೀವು ಅನುಮತಿ 3 ಅಥವಾ 3 5 ಎಂದು ಕಾಳಜಿ ವಹಿಸುವುದಿಲ್ಲ ವಸ್ತು ಇದೆಯೋ ಇಲ್ಲವೇ ಎಂದು ಕಾಳಜಿ ವಹಿಸುವುದಿಲ್ಲ ಹಾಗಾಗಿ ನಾನು ವಸ್ತುವಿಗೆ ಅಸ್ಪಷ್ಟತೆಯ ಆಕಾರ ಪಡೆಯುವವರೆಗೂ ಸಮಸ್ಯೆಯಿಂದ ನನ್ನ ನಿರೀಕ್ಷೆಗಳನ್ನು ಕಡಿಮೆ ಮಾಡಿದರೆ ನನಗೆ ತ್ರಪ್ತಿ ಆದ್ದರಿಂದ ನನ್ನ ಸಮಸ್ಯೆಯನ್ನು ನಾನು ಬದಲಾಯಿಸಿದರೆ ಪರಿಹಾರದ ನಿಖರತೆಯ ಸಲುವಾಗಿ ನನ್ನ ಅವಶ್ಯಕತೆಗಳನ್ನು ಕಡಿಮೆ ಮಾಡಬಹುದು ಆದ್ದರಿಂದ ಈ ರೀತಿಯ ವಹಿವಾಟುಗಳನ್ನು ನಾವು ಮಾಡಬೇಕಾದರೆ ನೀವು ಆಸಕ್ತಿ ಹೊಂದಿರುವದನ್ನು ಹೇಳಬೇಕು ಸ್ತನ ಕ್ಯಾನ್ಸರ್ ಪತ್ತೆಹಚ್ಚುವಲ್ಲಿ ನಾನು ಆಸಕ್ತಿ ಹೊಂದಿದ್ದೇನೆ ಮತ್ತು ಅದರ ಆರೋಗ್ಯಕರ ಅಂಗಾಂಶ ಮತ್ತು ಕ್ಯಾನ್ಸರ್ ಅಂಗಾಂಶ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿದರೆ ಅದು ಅಸ್ಪಷ್ಟ ವಿಷಯವಲ್ಲ ಏಕೆಂದರೆ ನೀವು ವೈದ್ಯರಿಗೆ ತಪ್ಪು ಮಾಹಿತಿ ನೀಡಿದರೆ ಅವನು ತಪ್ಪಾದ ಭಾಗವನ್ನು ಕತ್ತರಿಸುತ್ತಾನೆ ಆದ್ದರಿಂದ ಅನುಮತಿಯನ್ನು ಸರಿಯಾಗಿ ಪಡೆಯುವುದು ಪರಿಮಾಣಾತ್ಮಕ ಸಮಸ್ಯೆಯಾಗಿದೆ ಮತ್ತು ಈ ರೀತಿಯ ಅಪ್ಲಿಕೇಶನ್ಗಳು ಗುಣಾತ್ಮಕ ಸಮಸ್ಯೆಗಳಾಗಿವೆ ಎಂದು ವಾಲ್ ಇಮೇಜಿಂಗ್ ಮೂಲಕ ತಿಳಿದಿದೆ